ನಮಸ್ಕಾರ ಮತ್ತು ಮೆಕ್ಯಾನೊಬಯಾಲಜಿ ಪರಿಚಯದ ನಮ್ಮ ಇಂದಿನ ಉಪನ್ಯಾಸಕ್ಕೆ ಸ್ವಾಗತ ಹಿಂದಿನ ಕೆಲವು ಉಪನ್ಯಾಸಗಳಲ್ಲಿ ನಾವು ಕ್ಯಾನ್ಸರ್ ಸೇರಿದಂತೆ ವಿವಿಧ ರೋಗಗಳ ಬಗ್ಗೆ ಚರ್ಚಿಸಿದ್ದೇವೆ ಅಪಧಮನಿಕಾಠಿಣ್ಯ ಮತ್ತು ಮಸ್ಕ್ಯುಲರ್ ಡಿಸ್ಟ್ರೋಫಿ ಈ ಕಾಯಿಲೆಗಳ ಹೊರತಾಗಿ ನಾವು ಕೋಶಗಳ ಸ್ಥಳಾಂತರ ಕೋಶ ಹರಡುವಿಕೆ ಮತ್ತು ಭೇದೀಕರಣದಂತಹ ಕೆಲವು ಮೂಲಭೂತ ಸೆಲ್ಯುಲಾರ್ ಪ್ರಕ್ರಿಯೆಗಳ ಬಗ್ಗೆ ಚರ್ಚಿಸಿದ್ದೇವೆ ವಿಭಿನ್ನತೆ ಅಥವಾ ಈ ಯಾವುದೇ ಕಾಯಿಲೆಗಳಂತಹ ಸಂಸ್ಕಾರಕಗಳು ಪ್ರಕಟಗೊಳ್ಳಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಕೋಶಗಳ ಸ್ಥಳಾಂತರ ಮತ್ತು ಕೋಶ ಹರಡುವಿಕೆಗೆ ಹೆಚ್ಚಿನ ವೇಗದ ಅಗತ್ಯವಿರುವುದರಿಂದ ಕೋಶಗಳ ಸ್ಥಳಾಂತರವು ಗಂಟೆಗೆ ಹತ್ತರಿಂದ ನೂರು ಮೈಕ್ರಾನ್ ಗಳ ವೇಗವನ್ನು ಹೊಂದಿರಬಹುದು ಈ ಪ್ರಕ್ರಿಯೆಗಳಿಗಾಗಿ ಭಾಗವಹಿಸುವ ಅಣುಗಳು ಸರಿಯಾದ ಸ್ಥಳದಲ್ಲಿಯೇ ಇರಬೇಕು ಆದ್ದರಿಂದ ಏನು ಮಾಡಬೇಕೆಂಬುದನ್ನು ಅವುಗಳು ಜಾರಿಗೆ ತರಬಹುದು ಆದಾಗ್ಯೂ ವಿಭಿನ್ನತೆಯಂತಹ ಪ್ರಕ್ರಿಯೆಗಳನ್ನು ಸಮಯವನ್ನು ವಾರಗಳ ರೂಪದಲ್ಲಿ ಸೂಚಿಸಲಾಗುತ್ತದೆ ಕಾಂಡಕೋಶವು ನರಕೋಶ ಅಥವಾ ಸ್ನಾಯು ಕೋಶ ಅಥವಾ ಆಸ್ಟಿಯೋಬ್ಲಾಸ್ಟ್ ಆಗಿ ಪ್ರತ್ಯೇಕಿಸಲು ಸಾಕಷ್ಟು ಬದಲಾವಣೆಗಳಿವೆ ಸ್ಥಳಸೂಚನೆ ಅಥವಾ ಬಿಗಿತದ ರೂಪದಲ್ಲಿ ಇಸಿಎಂ ನಿಂದ ಎನ್ಕೋಡ್ ಮಾಡಲಾದ ಈ ಭೌತಿಕ ಸಂಕೇತಗಳು ಜೀವಕೋಶದ ನ್ಯೂಕ್ಲಿಯಸ್ ಅನ್ನು ತಲುಪಬೇಕು ಎಂದು ಅದು ಆದೇಶಿಸುತ್ತದೆ ಮತ್ತು ವಿವಿಧ ಜೀನ್ ಗಳನ್ನು ಸಕ್ರಿಯಗೊಳಿಸುತ್ತದೆ ಮತ್ತು ಇದು ಕೇವಲ ಜೀನ್ ಗಳಲ್ಲ ನೀವು ಎಪಿಜೆನೆಟಿಕ್ ಬದಲಾವಣೆಗಳನ್ನು ಸಹ ಹೊಂದಿದ್ದೀರಿ ಜೀವಕೋಶದ ಪರಿಧಿಯಿಂದ ಜೀವಕೋಶದ ನ್ಯೂಕ್ಲಿಯಸ್ ಗೆ ನೀವು ಹೇಗೆ ಸಂಕೇತವನ್ನು ಹೊಂದಿದ್ದೀರಿ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ ಅದು ಹರಡುತ್ತದೆ ಮತ್ತು ಅಂತಿಮವಾಗಿ ನಿರ್ದಿಷ್ಟ ಜೀನ್ ಅನ್ನು ಸಕ್ರಿಯಗೊಳಿಸುತ್ತದೆ ಆ ನಿಟ್ಟಿನಲ್ಲಿ ನ್ಯೂಕ್ಲಿಯಸ್ ಒಂದು ಪ್ರಮುಖ ಆಜ್ಞಾ ಕೇಂದ್ರವಾಗುತ್ತದೆ ಆದ್ದರಿಂದ ನೀವು ನ್ಯೂಕ್ಲಿಯಸ್ ಬಗ್ಗೆ ಯೋಚಿಸಿದರೆ ಮುಂದಿನ ಮೂರರಿಂದ ನಾಲ್ಕು ಉಪನ್ಯಾಸಗಳಲ್ಲಿ ನಾವು ನ್ಯೂಕ್ಲಿಯಸ್ ಬಗ್ಗೆ ಚರ್ಚಿಸುತ್ತೇವೆ ಅದರ ಗಾತ್ರ ಆಕಾರ ಸಂಯೋಜನೆ ಮತ್ತು ಬಿಗಿತಗಳಂತಹ ಭೌತಿಕ ಗುಣಲಕ್ಷಣಗಳು ಯಾವುವು ಮತ್ತು ಆಣ್ವಿಕಗಳು ಈ ಗುಣಲಕ್ಷಣಗಳನ್ನು ಹೇಗೆ ನಿರ್ದೇಶಿಸುತ್ತವೆ ಮತ್ತು ಈ ಗುಣಲಕ್ಷಣಗಳು ವಿಭಿನ್ನತೆಗೆ ವಲಸೆಯಂತಹ ಪ್ರಕ್ರಿಯೆಗಳಿಗೆ ಹೇಗೆ ಸಂಬಂಧಿಸಿವೆ ನಾವು ಸಾಮಾನ್ಯವಾಗಿ ನ್ಯೂಕ್ಲಿಯಸ್ ಬಗ್ಗೆ ಚರ್ಚಿಸುವುದರೊಂದಿಗೆ ಪ್ರಾರಂಭಿಸುತ್ತೇವೆ ಆದ್ದರಿಂದ ಬ್ಯಾಕ್ಟೀರಿಯಾ ದಂತಹ ಕೋಶಗಳಿಗೆ ವ್ಯತಿರಿಕ್ತವಾಗಿ ಒಂದು ಕೋಶದಲ್ಲಿ ಆನುವಂಶಿಕ ಮಾಹಿತಿಯನ್ನು ನ್ಯೂಕ್ಲಿಯಸ್ ಒಳಗೆ ಸಂಗ್ರಹಿಸಲಾಗುತ್ತದೆ ಎಂದು ನಮಗೆಲ್ಲರಿಗೂ ತಿಳಿದಿದೆ ಮತ್ತು ನಾವು ಚಿತ್ರವನ್ನು ಬರೆಯಲು ಇಷ್ಟಪಡುತ್ತಿದ್ದರೂ ನ್ಯೂಕ್ಲಿಯಸ್ ಹೊಂದಿರುವ ಕೋಶದ ನಮ್ಮ ಸ್ಕೀಮ್ಯಾಟಿಕ್ ಈ ರೀತಿಯಾಗಿರಬಹುದು ಆದರೆ ನೀವು ಕೋಶದ ಸೈಡ್ ವ್ಯೂ ನೋಡಿದರೆ ಅಂದರೆ ನಾನು ನ್ಯೂಕ್ಲಿಯಸ್ ನೊಂದಿಗೆ ಕೋಶವನ್ನು ಅದರ ಸೈಡ್ ವ್ಯೂ ಅಂದರೆ ಸರಿಯಾದ ಆಕಾರ ಮತ್ತು ಗಾತ್ರ ಬರೆದರೆ ನ್ಯೂಕ್ಲಿಯಸ್ ಈ ರೀತಿ ಕಾಣುತ್ತದೆ ಸ್ಪಷ್ಟವಾಗಿ ನಾವು ನೋಡುವುದೇನೆಂದರೆ ನ್ಯೂಕ್ಲಿಯಸ್ ದೊಡ್ಡದಾಗಿದೆ ಮತ್ತು ಅದು ಬಹುಶಃ ಆಶ್ಚರ್ಯವಾಗುವುದಿಲ್ಲ ಆದ್ದರಿಂದ ಇದು ಜೀವಕೋಶದೊಳಗಿನ ಅತಿದೊಡ್ಡ ಅಂಗವಾಗಿದೆ ಮತ್ತು ಇದು ಅತ್ಯಂತ ಕಠಿಣವಾದ ಅಂಶವಾಗಿದೆ ನ್ಯೂಕ್ಲಿಯಸ್ ಏಕೆ ಕಠಿಣ ಅಂಶವಾಗಿದೆ ವಿಷಯವೆಂದರೆ ನೀವು ಡಿಎನ್ಎ ಯನ್ನು ಸಂಪೂರ್ಣ ವಿಸ್ತರಿಸಿದರೆ ಅದು ಮೀಟರ್ ಉದ್ದವಿರುತ್ತದೆ ಮತ್ತು ಇದನ್ನು ನೀವು ನ್ಯೂಕ್ಲಿಯಸ್ ನೊಳಗೆ ಇಡುತ್ತೀರಿ ಆಯಾಮಗಳು ಐದರಿಂದ ಹತ್ತು ಮೈಕ್ರಾನ್ ಗಳ ಗಾತ್ರದಿಂದರುತ್ತವೆ ನೀವು ನ್ಯೂಕ್ಲಿಯಸ್ ನೊಳಗೆ ಅಂತಹ ಪ್ರಮಾಣದ ಡಿಎನ್ಎ ಅನ್ನು ಸಂಕ್ಷೇಪಿಸಿದಾಗ ನ್ಯೂಕ್ಲಿಯಸ್ ತುಂಬಾ ಗಟ್ಟಿಯಾಗುತ್ತದೆ ಈಗ ನ್ಯೂಕ್ಲಿಯಸ್ ನ ಅಂಶಗಳು ಯಾವುವು ನಾನು ನ್ಯೂಕ್ಲಿಯಸ್ ಅನ್ನು ಬರೆಯಲು ಬಯಸಿದರೆ ನ್ಯೂಕ್ಲಿಯಸ್ ಎರಡು ಮೆಂಬರೇನ್ ಗಳನ್ನು ಹೊಂದಿರುತ್ತದೆ ಆಂತರಿಕ ನ್ಯೂಕ್ಲಿಯರ್ ಮೆಂಬರೇನ್ ಅಥವಾ ಐಎನ್ಎಂ ಇದು ಐಎನ್ಎಂ ಮತ್ತು ಇದು ಒಎನ್ಎಂ ಅಥವಾ ಹೊರಗಿನ ನ್ಯೂಕ್ಲಿಯರ್ ಮೆಂಬರೇನ್ ಮತ್ತು ಇದರೊಳಗೆ ಸಂಪೂರ್ಣ ಡಿಎನ್ಎ ಇದೆ ಇದು ವರ್ಣತಂತುಗಳಾಗಿ ಇರುತ್ತದೆ ಆದ್ದರಿಂದ ವರ್ಣತಂತು ಅಥವಾ ಡಿಎನ್ಎ ದ ಕೆಲವು ಭಾಗವನ್ನು ನ್ಯೂಕ್ಲಿಯರ್ ಮೆಂಬರೇನ್ ಯೊಂದಿಗೆ ಜೋಡಿಸಲಾಗಿದೆ ನಂತರ ಡಿಎನ್ಎ ಅಥವಾ ಕ್ರೊಮಾಟಿನ್ ಐಎನ್ಎಂ ಗೆ ಜೋಡಿಸಲಾದ ಕೆಲವು ಭಾಗಗಳು ಮತ್ತು ನಾನು ಕೆಂಪು ಬಣ್ಣದಲ್ಲಿ ಬರೆದದ್ದು ನ್ಯೂಕ್ಲಿಯರ್ ರಂಧ್ರದ ಸಂಕೀರ್ಣ ಇವುಗಳು ಪ್ರೋಟೀನ್ ಗಳು ನ್ಯೂಕ್ಲಿಯಸ್ ಗೆ ಪ್ರವೇಶಿಸಬಹುದು ಮತ್ತು ನಿರ್ಗಮಿಸಬಹುದು ಮತ್ತು ತಾವಾಗಿಯೇ ನ್ಯೂಕ್ಲಿಯಸ್ ಗೆ ಪ್ರವೇಶಿಸಿದ ಪ್ರೋಟೀನ್ ಗಳನ್ನು ಪರಮಾಣು ಸ್ಥಳೀಕರಣ ಸಂಕೇತ ಎಂದು ಕರೆಯಲಾಗುತ್ತದೆ ಮತ್ತು ಈ ನಮೂದನ್ನು ಇಂಪೋರ್ಟಿನ್ ಗಳಂತಹ ಪ್ರೋಟೀನ್ ಗಳು ಮಧ್ಯಸ್ಥಿಕೆ ವಹಿಸುತ್ತವೆ ಮತ್ತು ಅದೇ ರೀತಿ ನೀವು ಇತರ ಪ್ರೋಟೀನ್ ಗಳನ್ನು ಹೊಂದಿರುವಿರಿ ಈಗ ನೂರರಿಂದ ಸಾವಿರ ಪರಮಾಣು ಹೊದಿಕೆ ಪ್ರೋಟೀನ್ಗಳು ಅಂದರೆ ಟ್ರಾನ್ಸ್ ಮೆಂಬರೇನ್ ಪ್ರೋಟೀನ್ ಗಳಿವೆ ಎಂದು ಸಂಶೋಧನೆಯಿಂದ ಹೊರಹೊಮ್ಮುತ್ತಿದೆ ಈ ಅಭಿವ್ಯಕ್ತಿ ಕೋಶ ಪ್ರಕಾರಗಳಲ್ಲಿ ಬದಲಾಗಬಹುದು ಕೇಳಬೇಕಾದ ಪ್ರಶ್ನೆಯೆಂದರೆ ಭೌತಿಕ ಸೂಚನೆಗಳು ಜೀನ್ ಅಭಿವ್ಯಕ್ತಿಯನ್ನು ಹೇಗೆ ಸಕ್ರಿಯಗೊಳಿಸುತ್ತವೆ ಮತ್ತು ಯಾಂತ್ರಿಕವಾಗಿ ಪ್ರೇರಿತ ಪರಮಾಣು ವಿರೂಪಗಳು ಜೀನ್ ಅಭಿವ್ಯಕ್ತಿಯನ್ನು ಸರಿಯಾದ ಮಟ್ಟದಲ್ಲಿ ನಿಯಂತ್ರಿಸಬಹುದೇ ಭೌತಿಕ ಸೂಚನೆಗಳನ್ನು ಗ್ರಹಿಸಲು ಮತ್ತು ಪ್ರತಿಕ್ರಿಯಿಸಲು ನ್ಯೂಕ್ಲಿಯಸ್ ಅನ್ನು ಶಕ್ತಗೊಳಿಸುವ ಆಣ್ವಿಕ ಕಾರ್ಯವಿಧಾನಗಳು ಯಾವುವು ಮತ್ತು ನ್ಯೂಕ್ಲಿಯಸ್ ನ ಗುಣಲಕ್ಷಣಗಳನ್ನು ವಿವಿಧ ರೋಗ ಸಂದರ್ಭಗಳಲ್ಲಿ ಹೇಗೆ ಬದಲಾಯಿಸಲಾಗುತ್ತದೆ ಈ ನಿಟ್ಟಿನಲ್ಲಿ ನಾನು ಎಲ್ ಐ ಏನ್ ಸಿ ಎಂಬ ಈ ಸಂಕೀರ್ಣವನ್ನು ಪರಿಚಯಿಸಲು ಬಯಸುತ್ತೇನೆ ನ್ಯೂಕ್ಲಿಯೊ ಅಸ್ಥಿಪಂಜರ ಮತ್ತು ಸೈಟೋಸ್ಕೆಲಿಟನ್ ನ ಲಿಂಕರ್ ನ ಕಿರು ರೂಪ ಎಲ್ ಐ ಏನ್ ಸಿ ಆಗಿದೆ ಆಂತರಿಕ ಪರಮಾಣು ಮೆಂಬ್ರೇನ್ ಯೊಳಗೆ ನಾನು ಒಂದು ಸಣ್ಣ ಭಾಗವನ್ನು ಬರೆದರೆ ಈಗ ಇದು ಹೊರಗಿನ ಪರಮಾಣು ಮೆಂಬ್ರೇನ್ ಯಾಗಿದೆ ಮತ್ತು ಇದು ಆಂತರಿಕ ಪರಮಾಣು ಮೆಂಬ್ರೇನ್ ಯಾಗಿದೆ ಎಂದು ಊಹಿಸಿ ಆಂತರಿಕ ಪರಮಾಣು ಮೆಂಬ್ರೇನ್ ಕೆಳಗೆ ಮಧ್ಯಂತರ ತಂತುಗಳ ಜಾಲವಿದೆ ಇದು ಇಪ್ಪತ್ತೈದರಿಂದ ಐವತ್ತು ನ್ಯಾನೊಮೀಟರ್ ದಪ್ಪವಾಗಿರುತ್ತದೆ ಮತ್ತು ಈ ಮಧ್ಯಂತರ ತಂತುಗಳನ್ನು ಲ್ಯಾಮಿನ್ ಎಂದು ಕರೆಯಲಾಗುತ್ತದೆ ಪ್ರಲಾಪಗಳು ನ್ಯೂಕ್ಲಿಯಸ್ ಗೆ ರಚನಾತ್ಮಕ ಬೆಂಬಲವನ್ನು ಒದಗಿಸುವುದರೊಂದಿಗೆ ಸಂಬಂಧ ಹೊಂದಿವೆ ಒಳಗೆ ಲ್ಯಾಮಿನ ಗಳಿವೆ ಇದು ಕೇವಲ ಏಕಮುಖ ಸಂಪರ್ಕವಾಗಿದೆ ಈ ಪದವು ಈಗ ಪರಮಾಣು ಅಸ್ಥಿಪಂಜರ ಮತ್ತು ಸೈಟೋಸ್ಕೆಲಿಟನ್ ನ ಲಿಂಕರ್ ಹೇಳುವಂತೆ ಅಂದರೆ ಪ್ರೋಟೀನ್ ಗಳು ಇರಬೇಕು ನೀವು ಮೈಕ್ರೊಟ್ಯೂಬ್ಯೂಲ್ ಅಥವಾ ಆಕ್ಟಿನ್ ಜಾಲವನ್ನು ಹೊಂದಿದ್ದೀರಿ ಎಂದು ಊಹಿಸಿ ಇದನ್ನು ಸಂಪರ್ಕಿಸುವ ಕೆಲವು ಸಂಪರ್ಕಗಳು ಅಸ್ತಿತ್ವದಲ್ಲಿರಬೇಕು ನಂತರ ಹೊರಗಿನಿಂದ ಭೌತಿಕ ಜಾಲವಿದೆ ಆದ್ದರಿಂದ ಇದು ಸಂಪೂರ್ಣ ಕೋಶ ಮತ್ತು ಇದು ಪರಮಾಣು ಮೆಂಬ್ರೇನ್ ನ ಒಂದು ಸಣ್ಣ ವಿಭಾಗವಾಗಿದೆ ಇದು ಆಕ್ಟಿನ್ ಒತ್ತಡದ ಫೈಬರ್ ಆಗಿರಬಹುದು ಅದೇ ರೀತಿ ಇದು ಮೈಕ್ರೊಟ್ಯೂಬ್ಯೂಲ್ ಅಣುಗಳಾಗಿರುತ್ತದೆ ನ್ಯೂಕ್ಲಿಯರ್ ಮೆಂಬ್ರೇನ್ ಅನ್ನು ಆಕ್ಟಿನ್ ಅಥವಾ ಮೈಕ್ರೊಟ್ಯೂಬ್ಯೂಲ್ ಸೈಟೋಸ್ಕೆಲಿಟನ್ ಗಳಿಗೆ ಸಂಪರ್ಕಿಸುವ ಇವುಗಳನ್ನು ನೆಸ್ಪ್ರಿನ್ಸ್ ಎಂದು ಕರೆಯಲಾಗುತ್ತದೆ ಹೀಗಾಗಿ ವಿವಿಧ ರೀತಿಯ ನೆಸ್ಪ್ರಿನ್ ಗಳಿವೆ ಆದ್ದರಿಂದ ನೀವು ನೆಸ್ಪ್ರಿನ್ ಒಂದು ಎರಡನ್ನು ಹೊಂದಿರಬಹುದು ಆಕ್ಟಿನ್ ಸೈಟೋಸ್ಕೆಲಿಟನ್ ಗೆ ಸಂಪರ್ಕ ಕಲ್ಪಿಸುತ್ತವೆ ನೀವು ನೆಸ್ಪ್ರಿನ್ ಮೂರು ಹೊಂದಬಹುದು ಅದು ಮಧ್ಯಂತರ ಸೈಟೋಸ್ಕೆಲಿಟನ್ ಗೆ ಸಂಪರ್ಕಿಸುತ್ತದೆ ಆದ್ದರಿಂದ ಮಧ್ಯಂತರ ಸೈಟೋಸ್ಕೆಲಿಟನ್ ನನ್ನ ಪ್ರಕಾರ ವೈಮೆಂಟಿನ್ ನೆಟ್ವರ್ಕ್ ಮತ್ತು ನೆಸ್ಪ್ರಿನ್ ಗಳು ನಾಲ್ಕು ಇವೆ ಇದು ಕೈನಾಸಿನ್ ಒಂದು ಮೂಲಕ ಮೈಕ್ರೊಟ್ಯೂಬ್ಯೂಲ್ ಸೈಟೋಸ್ಕೆಲಿಟನ್ ಗೆ ಸಂಪರ್ಕಿಸುತ್ತದೆ ನಾನು ಮೆಂಬರೇನ್ ಅನ್ನು ಸ್ವಲ್ಪ ಹೆಚ್ಚು ವಿವರವಾಗಿ ಬರೆಯುತ್ತೇನೆ ಇವು ನೆಸ್ಪ್ರಿನ್ ಅಣುಗಳೆಂದು ಹೇಳೋಣ ಅವು ಎಸ್ಯುಎನ್ ಪ್ರೋಟೀನ್ ಗಳು ಎಂದು ಕರೆಯಲ್ಪಡುವ ಕೆಲವು ಪ್ರೋಟೀನ್ ಗಳಿಗೆ ಬಂಧಿಸಲ್ಪಡುತ್ತವೆ ಹೀಗಾಗಿ ಎಸ್ಯುಎನ್ ಪ್ರೋಟೀನ್ ಗಳು ನೆಸ್ಪ್ರಿನ್ ಗಳನ್ನು ನ್ಯೂಕ್ಲಿಯರ್ ಮೆಂಬರೇನ್ ಮತ್ತು ಎಸ್ಯುಎನ್ ಗೆ ಜೋಡಿಸುತ್ತವೆ ಆದ್ದರಿಂದ ಎಸ್ಯುಎನ್ ಒಂದು ಅಥವಾ ಎಸ್ಯುಎನ್ ಎರಡು ಇವೆ ಮತ್ತು ಇವುಗಳು ನ್ಯೂಕ್ಲಿಯರ್ ಲ್ಯಾಮಿನಾ ದ ಸೈಟೋಸ್ಕೆಲಿಟನ್ ಮೂಲಕ ಆಂತರಿಕ ಪರಮಾಣು ಮೆಂಬರೇನ್ ಯೊಂದಿಗೆ ಸಂಯೋಜಿಸುತ್ತವೆ ಆದ್ದರಿಂದ ಲ್ಯಾಮಿನ್ ಗಳು ಇತರ ದೊಡ್ಡ ಪರಮಾಣು ಮೆಂಬರೇನ್ ಪ್ರೋಟೀನ್ ಗಳೊಂದಿಗೆ ಬಂಧಿಸುತ್ತವೆ ಎಮೆರಿನ್ ಅಥವಾ ಮ್ಯಾನ್ ಒಂದು ಮತ್ತು ಹೆಟೆರೋಕ್ರೊಮಾಟಿನ್ ನಂತಹ ಇತರ ಪ್ರೋಟೀನ್ ಗಳಿವೆ ಆದ್ದರಿಂದ ಲ್ಯಾಮಿನ್ ಗಳು ಈ ಎಲ್ಲದಕ್ಕೂ ಬಂಧಿಸಲ್ಪಡುತ್ತವೆ ಈಗ ಲ್ಯಾಮಿನ್ ಗಳು ಅವುಗಳ ರಚನಾತ್ಮಕ ಪಾತ್ರವನ್ನು ನೀಡಲಾಗಿದೆ ಅವು ವಾಸ್ತವವಾಗಿ ನ್ಯೂಕ್ಲಿಯಸ್ ನ ಜೈವಿಕ ಭೌತಿಕ ಗುಣಲಕ್ಷಣಗಳನ್ನು ನಿರ್ದೇಶಿಸುತ್ತವೆ ಮತ್ತು ಈ ಲ್ಯಾಮಿನ್ ಗಳು ಪರಮಾಣು ಹೊದಿಕೆಯಲ್ಲಿ ಬಲ ಸಂಜ್ಞಾಪರಿವರ್ತಕಗಳಾಗಿ ಕಾರ್ಯನಿರ್ವಹಿಸುತ್ತವೆ ಮತ್ತು ಇದು ನ್ಯೂಕ್ಲಿಯರ್ ಆಂಕಾರೇಜ್ ಕೋಶಗಳ ಸ್ಥಳಾಂತರ ಅಥವಾ ವರ್ಣತಂತು ಚಲನೆಗಳಂತಹ ಪ್ರಕ್ರಿಯೆಗಳಿಗೆ ಪ್ರಮುಖವಾಗಿದೆ ಎಂದು ಊಹಿಸಲಾಗಿದೆ ನ್ಯೂಕ್ಲಿಯಸ್ ಗೆ ಹೇಗೆ ಬಲವು ಹರಡುತ್ತದೆ ಜೀನ್ ಅಭಿವ್ಯಕ್ತಿಯನ್ನು ನಿಯಂತ್ರಿಸುವ ಸಿಗ್ನಲಿಂಗ್ ಕ್ಯಾಸ್ಕೇಡ್ ಗೆ ಕಾರಣವಾಗಬಹುದು ಎಂಬುದರ ಕುರಿತು ವಿವಿಧ ಕಾರ್ಯವಿಧಾನಗಳನ್ನು ಪ್ರಸ್ತಾಪಿಸಲಾಗಿದೆ ಫೈಬ್ರೊನೆಕ್ಟಿನ್ ನಂತಹ ಇಸಿಎಂ ಪ್ರೋಟೀನ್ ಗಳಿಗಾಗಿ ನಾವು ನೋಡಿದಂತೆ ಕಾರ್ಯವಿಧಾನಗಳಲ್ಲಿ ಒಂದಾಗಿ ಪ್ರೋಟೀನ್ ತೆರೆದುಕೊಳ್ಳಬಹುದು ಎರಡನೆಯ ಕಾರ್ಯವಿಧಾನವೆಂದರೆ ನೀವು ಲ್ಯಾಮಿನ್ ನೆಟ್ವರ್ಕ್ ನ ಲ್ಯಾಮಿನಾ ದ ಒತ್ತಡ ಅವಲಂಬಿತ ಸ್ಥಿರೀಕರಣವನ್ನು ಹೊಂದಿರಬಹುದು ಮತ್ತು ಕೆಲವು ಸಂದರ್ಭಗಳಲ್ಲಿ ನೀವು ಕ್ರೊಮಾಟಿನ್ ವಿಸ್ತರಿಸಬಹುದು ಮತ್ತು ಆ ಮೂಲಕ ಬಂಧಿಸುವ ಸ್ಥಳಗಳನ್ನು ಬಹಿರಂಗಪಡಿಸಬಹುದು ಆದ್ದರಿಂದ ನೀವು ಲ್ಯಾಮಿನ್ ಅಭಿವ್ಯಕ್ತಿಯನ್ನು ನೋಡಿದರೆ ಲ್ಯಾಮಿನ್ ಎ ಸಿ lamin AC ಹೊಂದಿರುವ ಎರಡು ರೀತಿಯ ಲ್ಯಾಮಿನ್ ಗಳಿವೆ ಲ್ಯಾಮಿನ್ ಎ ಎಲ್ಎಂಎನ್ಎ ಜೀನ್ ನ ಪರ್ಯಾಯ ವಿಭಜನೆಯಿಂದಾಗಿ ನೀವು ಲ್ಯಾಮಿನ್ ಬಿ 1 ಮತ್ತು ಬಿ 2 ಅನ್ನು ಹೊಂದಿದ್ದೀರಿ ಎ ಟೈಪ್ ಲ್ಯಾಮಿನ್ ಮತ್ತು ಬಿ ಟೈಪ್ ಲ್ಯಾಮಿನ್ಗಳಿವೆ ಹೆಚ್ಚಿನ ವಿಭಿನ್ನ ಕೋಶಗಳು ಲ್ಯಾಮಿನ್ ಎ ಸಿ lamin AC ಮತ್ತು ಕಾಂಡಕೋಶಗಳಲ್ಲಿ ವ್ಯಕ್ತಪಡಿಸುತ್ತವೆ ಉದಾಹರಣೆಗೆ ಭ್ರೂಣದ ಕಾಂಡಕೋಶಗಳಲ್ಲಿ ಲ್ಯಾಮಿನ್ ಎ ಸಿ lamin AC ತುಂಬಾ ಕಡಿಮೆ ಮತ್ತು ನಗಣ್ಯವಾಗಿರುತ್ತದೆ ಅಭಿವೃದ್ಧಿಯ ಸಮಯದಲ್ಲಿ ಲ್ಯಾಮಿನ್ ಗಳು ಬಿ ಟೈಪ್ ಲ್ಯಾಮಿನ್ ಗಳು ವ್ಯಕ್ತವಾಗುತ್ತವೆ ಎಂದು ನಿರೂಪಿಸಲಾಗಿದೆ ದೇಹದೊಳಗೆ ನೀವು ಈ ಅಖಂಡ ಅಂಗಾಂಶಗಳ ಬಿಗಿತದ ಪ್ರಮಾಣವನ್ನು ಹೊಂದಿದ್ದೀರಿ ಎಂದು ಈಗ ನಿಮಗೆ ತಿಳಿದಿದೆ ಮೆದುಳು ಸರಿಸುಮಾರು ನೂರಾರು ಪ್ಯಾಸ್ಕಲ್ ಗಳಾಗಿರುವುದು ಮತ್ತು ಸ್ನಾಯು ಹತ್ತು ಕೆಪಿಎ ಮೂಳೆ ಕೊಲ್ಲಾಜೆನ್ ನೂರು ಕೆಪಿಎ ಆಗಿದ್ದು ಒಂದು ಮೂಲ ಕೃತಿಯಲ್ಲಿ ಡೆನ್ನಿಸ್ ಡಯಿಶ್ಚರ್ ಮತ್ತು ಸಹೋದ್ಯೋಗಿಗಳು ಅದನ್ನು ತೋರಿಸಿದ್ದಾರೆ ನೀವು ಅಂಗಾಂಶ ಸ್ಥಿತಿಸ್ಥಾಪಕತ್ವ ಮತ್ತು ಲ್ಯಾಮಿನ್ ಎ ಟು ಲ್ಯಾಮಿನ್ ಬಿ ಸ್ಟೊಚಿಯೊಮೆಟ್ರಿ ಯ ಅಕ್ಷವನ್ನು ಹೊಂದಿದ್ದರೆ ನೀವು ರೇಖೀಯ ಸಂಬಂಧವನ್ನು ಕಾಣುತ್ತೀರಿ ಇದು ಒಂದು ಎಂದು ಹೇಳೋಣ ಆದ್ದರಿಂದ ಒಂದಕ್ಕಿಂತ ಕೆಳಗಿನವು ಮೃದು ಅಂಗಾಂಶಗಳಲ್ಲಿದೆ ಇದು ಮೆದುಳಿಗೆ ಒಂದು ಕೆಪಿಎ ಸರಿಸುಮಾರು ಆಗಿದ್ದು ಎಂದು ಹೇಳೋಣ ಇದು ಮೆದುಳಿನ ಸ್ಥಿತಿಸ್ಥಾಪಕತ್ವ ಆದ್ದರಿಂದ ನೀವು ಕೋಶಗಳನ್ನು ಹೊಂದಿದ್ದೀರಿ ಈ ವಲಯಗಳಲ್ಲಿ ನೀವು ನರಕೋಶಗಳನ್ನು ಹೊಂದಿರುತ್ತೀರಿ ಎಲ್ಲೋ ಇಲ್ಲಿ ನೀವು ಯಕೃತ್ತು ಮೂತ್ರಪಿಂಡ ಶ್ವಾಸಕೋಶವನ್ನು ಹೊಂದಿರುತ್ತೀರಿ ಮತ್ತು ನಂತರ ಈ ಕ್ಲಸ್ಟರ್ ನಲ್ಲಿ ನೀವು ಸ್ನಾಯು ಕೋಶಗಳನ್ನು ಹೊಂದಿರುತ್ತೀರಿ ಮತ್ತು ಎತ್ತರಕ್ಕೆ ನೀವು ಎಲುಬು ಅಥವಾ ತಲೆಬುರುಡೆಯಂತಹ ಮೂಳೆ ಅಂಗಾಂಶಗಳನ್ನು ಹೊಂದಿರುತ್ತೀರಿ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಮೃದು ಅಂಗಾಂಶಗಳಲ್ಲಿ ಲ್ಯಾಮಿನ್ ಎ ಟು ಬಿ ಅನುಪಾತವು ಒಂದಕ್ಕಿಂತ ಕಡಿಮೆ ಅಂದರೆ ಲ್ಯಾಮಿನ್ ಬಿ ಲ್ಯಾಮಿನ್ ಎ ಗಿಂತ ಹೆಚ್ಚಾಗಿದೆ ಮತ್ತು ಅನುಪಾತವು ತುಂಬಾ ಕಡಿಮೆ ಇರುತ್ತದೆ ಏಕೆ ಕಠಿಣ ಅಂಗಾಂಶಗಳಲ್ಲಿ ಇದು ಹೆಚ್ಚುತ್ತಲೇ ಇರುತ್ತದೆ ಲ್ಯಾಮಿನ್ ಎ ಅಭಿವ್ಯಕ್ತಿಯಲ್ಲಿ ಹೆಚ್ಚಳವಿದೆ ಈಗ ನೀವು ಕೊಲ್ಲಾಜೆನ್ ಮಟ್ಟವು ಅಂಗಾಂಶಗಳ ಬಿಗಿತದೊಂದಿಗೆ ಹೇಗೆ ಅಳೆಯುತ್ತದೆ ಎಂದು ನೀವು ಯೋಜಿಸಿದರೆ ಕೊಲ್ಲಾಜೆನ್ ಒಂದು ಸ್ಕೇಲಿಂಗ್ ಸಂಬಂಧವನ್ನು ನೀವು ಪಡೆಯುತ್ತೀರಿ ಮತ್ತು ಬೃಹತ್ ಅಂಗಾಂಶಗಳ ಬಿಗಿತಕ್ಕೆ ಘಾತಾಂಕ ಒಂದು ದಶಮಾಂಶ ಐದು ಆಗಿರುತ್ತದೆ ಇದನ್ನು ಪವರ್ ಲಾ ಸಂಬಂಧ ಎಂದು ಕರೆಯಲಾಗುತ್ತದೆ ಅದೇ ರೀತಿ ಲ್ಯಾಮಿನ್ ಅನುಪಾತ ಲ್ಯಾಮಿನ್ ಎ ಅನುಪಾತ ಮಾಪಕಗಳು ಇ ಪವರ್ 0 7 ಕ್ಕೆ ಮತ್ತು ಲ್ಯಾಮಿನ್ ಎ ಟು ಬಿ ಅನುಪಾತದ ಮಾಪಕಗಳು ಇ ಪವರ್ 0 6 ಗೆ ಇರುತ್ತವೆ ಇಲ್ಲಿ ಇ ಅಂಗಾಂಶದ ಸೂಕ್ಷ್ಮ ಸ್ಥಿತಿಸ್ಥಾಪಕತ್ವಕ್ಕೆ ಅನುರೂಪವಾಗಿದೆ ಅದು ಹೇಳುವ ಪ್ರಕಾರ ನೀವು ಬಿಗಿತವನ್ನು ಹೆಚ್ಚಿಸುವುದರಿಂದ ಇದರರ್ಥ ಇಸಿಎಂ ಬಿಗಿತ ಹೆಚ್ಚಳ ಅಥವಾ ಅಂಗಾಂಶಗಳ ಬಿಗಿತ ಹೆಚ್ಚಳವು ಲ್ಯಾಮಿನ್ ಎ ಟು ಬಿ ಅನುಪಾತದ ಹೆಚ್ಚಳಕ್ಕೆ ಸಂಬಂಧಿಸಿದೆ ಮತ್ತು ಹೆಚ್ಚಿದ ಲ್ಯಾಮಿನ್ ಎ ಟು ಬಿ ಅನುಪಾತ ನ್ಯೂಕ್ಲಿಯಸ್ ಬಿಗಿತ ಹೆಚ್ಚಳದೊಂದಿಗೆ ಸಂಯೋಜಿತ ವಾಗಿರುತ್ತದೆ ಕೋಶವು ಗಟ್ಟಿಯಾದ ವಾತಾವರಣದಲ್ಲಿ ವಾಸಿಸುತ್ತಿದ್ದರೆ ಇದು ನಿಮಗೆ ತೋರಿಸುತ್ತದೆ ಅದರ ಮೇಲಿನ ಶಕ್ತಿಗಳು ಹೆಚ್ಚಿರಬಹುದು ಅದು ಹೆಚ್ಚು ಸಂಕೋಚಕ ಶಕ್ತಿಗಳಿಗೆ ಅಥವಾ ಹೆಚ್ಚಿನ ಪ್ರಮಾಣದ ಕರ್ಷಕ ಶಕ್ತಿಗಳಿಗೆ ಒಳಪಟ್ಟಿರುತ್ತದೆ ಮತ್ತು ಆ ಪರಿಸ್ಥಿತಿಗಳಲ್ಲಿ ನ್ಯೂಕ್ಲಿಯಸ್ ಪ್ರತಿಕ್ರಿಯಿಸುತ್ತದೆ ಹೇಗೆ ಸ್ಪಂದಿಸುತ್ತದೆ ಎಂದರೆ ಲ್ಯಾಮಿನ್ ಎ ಯ ಅಭಿವ್ಯಕ್ತಿಯನ್ನು ಲ್ಯಾಮಿನ್ ಬಿ ಗೆ ಹೋಲಿಸಿದರೆ ಮತ್ತು ನ್ಯೂಕ್ಲಿಯಸ್ ಗಟ್ಟಿಯಾಗುತ್ತದೆ ಈ ಸಂಶೋಧನೆಯು ಓದುವ ನಿಯೋಜನೆಯಾಗಿರುತ್ತದೆ ಈ ಸಂಶೋಧನಾ ಲೇಖನವನ್ನು ಓದಲು ನಾನು ನಿಮಗೆ ಶಿಫಾರಸು ಮಾಡುತ್ತೇವೆ ಈ ಅಧ್ಯಯನದಲ್ಲಿ ಲೇಖಕರು ಅವರು ನ್ಯೂಕ್ಲಿಯರ್ ಮೆಂಬರೇನ್ ಅನ್ನು ನೋಡಿದಾಗ ಇದು ಲ್ಯಾಮಿನ್ ಎ ಸ್ಟೇನಿಂಗ್ ಎ ಸಿ AC ಸ್ಟೇನಿಂಗ್ I ಮತ್ತು ಇದು ಲ್ಯಾಮಿನ್ ಬಿ ಸ್ಟೇನಿಂಗ್ ಎಂದು ಹೇಳಲು ಅವಕಾಶ ಮಾಡಿಕೊಡುತ್ತದೆ ನೀವು ಸಹ ಸ್ಥಳೀಕರಿಸಿದರೆ ಆದ್ದರಿಂದ ವಿಭಾಗಗಳಿವೆ ಇದರಲ್ಲಿ ಅವು ಅತಿಕ್ರಮಿಸುತ್ತವೆ ಎಂದರೆ ಈ ಎರಡು ನೆಟ್ವರ್ಕ್ ಗಳು ಸನ್ನಿವೇಶದಲ್ಲಿವೆ ಎಂದು ಸೂಚಿಸುವ ಸಂಪೂರ್ಣ ಅತಿಕ್ರಮಣವಿದೆ ಲ್ಯಾಮಿನ್ ಎ ಬಿ lamin AB ನೆಟ್ವರ್ಕ್ ಗಳನ್ನು ಪರಮಾಣು ಮೆಂಬ್ರೇನ್ ನಲ್ಲಿ ಜೋಡಿಸಲಾಗುತ್ತದೆ ಲ್ಯಾಮಿನ್ ಎ ಯಲ್ಲಿ ಅನೇಕ ಫಾಸ್ಫೊರಿಲೇಷನ್ ಸೈಟ್ ಗಳಿವೆ ಎಂದು ತಿಳಿದುಬಂದಿದೆ ಇದರಲ್ಲಿ ಒಂದು ಸೆರೈನ್ ಇಪ್ಪತ್ತೆರಡು ಒಂದು ಸೆರೈನ್ ಮುನ್ನೂರು ತೊಂಬತ್ತು ಇದು ಸಿಸ್ಟೀನ್ ಐನೂರು ಇಪ್ಪತ್ತೆರಡು ಇಲ್ಲಿ ಸೆರೈನ್ ಮುನ್ನೂರು ತೊಂಬತ್ತು ಮತ್ತು ಅನೇಕ ಲೇಖಕರು ತೋರಿಸಿದ ಸಂಗತಿಯೆಂದರೆ ನೀವು ಕೋಶಗಳನ್ನು ತೆಗೆದುಕೊಳ್ಳುವ ಪ್ರಯೋಗವನ್ನು ಮಾಡಿದರೆ ಮತ್ತು ಎಲ್ಲಾ ಬಹಿರಂಗಪಡಿಸಿದ ಸಿಸ್ಟೀನ್ ಅವಶೇಷಗಳನ್ನು ಒಂದೇ ಬಣ್ಣದಿಂದ ಲೇಬಲ್ ಮಾಡಿದರೆ ಮತ್ತು ನಂತರ ನೀವು ಕೋಶಗಳನ್ನು ಶಿಯರ್ ಒತ್ತಡಕ್ಕೆ ಒಳಪಡಿಸುತ್ತೀರಿ ಆದ್ದರಿಂದ ಯಾವ ಬಲವು ತಿಳಿದುಬಂದಿದೆ ಮತ್ತು ಅದು ತೆರೆದುಕೊಳ್ಳುವುದರಿಂದ ಫಾಸ್ಫೊರಿಲೇಷನ್ಗೆ ಕಾರಣವಾಗುತ್ತದೆ ಅವರು ತೋರಿಸಿದ ಸಂಗತಿಯೆಂದರೆ ಸಿಸ್ಟೀನ್ ಐನೂರ ಇಪ್ಪತ್ತೆರಡು ಶಿಯರ್ ಒತ್ತಡದ ಕಾರ್ಯವಾಗಿ ಸಿಸ್ಟೀನ್ ಐನೂರ ಇಪ್ಪತ್ತೆರಡು ಲೇಬಲ್ ಮಾಡುವ ಪ್ರಮಾಣವನ್ನು ನೀವು ಟ್ರ್ಯಾಕ್ ಮಾಡಿದರೆ ನೀವು ಲೇಬಲಿಂಗ್ ಪ್ರಮಾಣದಲ್ಲಿ ಹೆಚ್ಚಳವನ್ನು ನೋಡುತ್ತೀರಿ ನೀವು ಕೋಶಕ್ಕೆ ಶಕ್ತಿಗಳನ್ನು ಒಡ್ಡಿದಾಗ ಇವು ನ್ಯೂಕ್ಲಿಯಸ್ ಗೆ ಹರಡುತ್ತವೆ ಮತ್ತು ಇದರ ಪರಿಣಾಮವಾಗಿ ಈ ಲ್ಯಾಮಿನ್ ನೆಟ್ವರ್ಕ್ ತೆರೆದುಕೊಳ್ಳುತ್ತದೆ ಮತ್ತು ಇದು ಸಿಸ್ಟೀನ್ ರಿಯಾಕ್ಟಿವ್ ಪ್ರೋಬ್ ನ ಹೆಚ್ಚಿನ ಪ್ರಮಾಣದ ಲೇಬಲಿಂಗ್ ನೊಂದಿಗೆ ಸಂಬಂಧಿಸಿದೆ ಎಂದು ಸೂಚಿಸುತ್ತದೆ ಈಗ ನೀವು ಶಿಯರ್ ಒತ್ತಡವನ್ನು ಹೆಚ್ಚಿಸಿದರೆ ಮತ್ತು ಹೆಚ್ಚಿನ ಒತ್ತಡದ ವಲಯಗಳಲ್ಲಿ ಈ ಲ್ಯಾಮಿನ್ ಒಟ್ಟುಗೂಡಿಸುವಿಕೆಗೆ ಒಳಗಾಗುತ್ತದೆ ಈ ವಲಯದಲ್ಲಿ ಜೀವಕೋಶಗಳು ವಾಸ್ತವವಾಗಿ ಒಟ್ಟುಗೂಡುತ್ತವೆ ಈಗ ಮತ್ತೊಂದು ಆಸಕ್ತಿದಾಯಕ ಅಧ್ಯಯನವನ್ನು ಬಕ್ಸ್ ನಿರ್ವಹಿಸಿದ್ದಾರೆ ಅವರು ಏನು ಮಾಡಿದರು ಎಂದರೆ ಅವರು ಕೋಶಗಳನ್ನು ಮೃದುವಾದ ಜೆಲ್ ಗಳ ಮೇಲೆ ಲೇಪಿಸಿದರು ಅಲ್ಲಿ ಕೋಶವು ದುಂಡಾಗಿರುತ್ತದೆ ಮತ್ತು ಪರಮಾಣು ಕೂಡ ದುಂಡಾಗಿರುತ್ತದೆ ಮತ್ತು ಕಠಿಣ ತಪಾಸಣೆಯಾಗುತ್ತದೆ ಅಲ್ಲಿ ಕೋಶ ಹರಡುತ್ತದೆ ಮತ್ತು ನ್ಯೂಕ್ಲಿಯಸ್ ಗಳು ಲಾಕ್ ಮೋಡ್ ಒತ್ತಡದಲ್ಲಿರುತ್ತವೆ ಎಂದು ನಿರೀಕ್ಷಿಸಲಾಗಿದೆ ಅವರು ಕಂಡುಕೊಂಡದ್ದೇನೆಂದರೆ ಸೆರೈನ್ ಇಪ್ಪತ್ತೆರಡು ಫಾಸ್ಫೊರಿಲೇಷನ್ ನಡುವೆ ವಿಲೋಮ ಸಂಬಂಧವು ಬಿಗಿತದ ಕಾರ್ಯವಾಗಿದೆ ನೀವು ಬಿಗಿತ ಹೆಚ್ಚಾದಂತೆ ಮೃದು ತಲಾಧಾರದ ಮೇಲೆ ಫಾಸ್ಫೊರಿಲೇಷನ್ ಕಡಿಮೆಯಾಗುತ್ತದೆ ಅಂದರೆ ಲ್ಯಾಮಿನ್ ಫಾಸ್ಫೊರಿಲೇಷನ್ ಪ್ರಮಾಣವು ಹೆಚ್ಚು ಮತ್ತು ಲ್ಯಾಮಿನ್ ಫಾಸ್ಫೊರಿಲೇಷನ್ ಹೆಚ್ಚಳವು ಅವನತಿಗೆ ಸಂಬಂಧಿಸಿದೆ ಮತ್ತು ಅವನತಿ ಎಂದರೆ ಅದು ಪರಿಣಾಮಕಾರಿ ಪರಮಾಣು ಮೃದುಗೊಳಿಸುವಿಕೆಗೆ ಕಾರಣವಾಗುತ್ತದೆ ಎಂದು ಅರ್ಥೈಸುತ್ತದೆ ಇದು ಮೃದುವಾದ ಅಥವಾ ಗಟ್ಟಿಯಾದ ತಲಾಧಾರವನ್ನು ಅವಲಂಬಿಸಿ ಫಾಸ್ಫೊರಿಲೇಷನ್ ಬದಲಾವಣೆಗಳ ವ್ಯಾಪ್ತಿಯನ್ನು ಅವಲಂಬಿಸಿರುತ್ತದೆ ಮತ್ತು ಇದರ ಪರಿಣಾಮವಾಗಿ ನ್ಯೂಕ್ಲಿಯಸ್ ಬಿಗಿತ ಕೂಡ ಬದಲಾಗಬಹುದು ಕೋಶವು ಲಾಕ್ ಮೋಡ್ ಗೆ ಒಡ್ಡಿಕೊಂಡಾಗ ಗಟ್ಟಿಯಾದ ಮೇಲ್ಮೈಯಲ್ಲಿ ಆಂತರಿಕ ಒತ್ತಡಗಳು ನಿಮಗೆ ಒತ್ತಡದ ನಾರುಗಳನ್ನು ನ್ಯೂಕ್ಲಿಯಸ್ ಗೆ ತಳ್ಳುತ್ತವೆ ಆ ಸಂದರ್ಭದಲ್ಲಿ ಫಾಸ್ಫೊರಿಲೇಷನ್ ಕಡಿಮೆಯಾಗುತ್ತದೆ ಮತ್ತು ಹೆಚ್ಚಿನ ಮಟ್ಟದ ಪರಿಣಾಮಕಾರಿ ಲ್ಯಾಮಿನ್ ಇರುತ್ತದೆ ಇದು ನ್ಯೂಕ್ಲಿಯಸ್ ನ ಬಿಗಿತಕ್ಕೆ ಕಾರಣವಾಗುತ್ತದೆ ಅದರೊಂದಿಗೆ ನಾನು ಇಂದು ಇಲ್ಲಿಗೆ ನಿಲ್ಲಿಸುತ್ತೀನಿ ಮುಂದಿನ ತರಗತಿಯಲ್ಲಿ ನಾನು ಲ್ಯಾಮಿನ್ ಫಾಸ್ಫೊರಿಲೇಷನ್ ಮತ್ತು ಲ್ಯಾಮಿನ್ ಅಭಿವ್ಯಕ್ತಿಯ ಈ ಅವಲೋಕನಗಳನ್ನು ಕೋಶಗಳ ಸ್ಥಳಾಂತರಕ್ಕೆ ಸಂಪರ್ಕಿಸುತ್ತೇನೆ ನಿಮ್ಮ ಗಮನಕ್ಕೆ ಧನ್ಯವಾದಗಳು